ಹಲೋ ಮತ್ತು ಹೀಪ್ ಎಕ್ಸ್ಪ್ಲೋಯಿಟ್ಗಳ ಕುರಿತು ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾವು ptmalloc ಹೀಪ್ ಮೆಮೊರಿಯನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದರ ಕುರಿತು ಕೆಲವು ಇಂಟರ್ನಲ್ಗಳನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಈ ರಾಶಿ ನಿರ್ವಹಣೆಯಿಂದಾಗಿ ಸಂಭವಿಸಬಹುದಾದ ದುರ್ಬಲತೆಗಳನ್ನು ನೋಡುತ್ತೇವೆ ಮತ್ತು ನಾವು ಒಂದು ನಿರ್ದಿಷ್ಟ ಶೋಷಣೆಯನ್ನು ನೋಡುತ್ತೇವೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾವು malloc ವಿವಿಧ ಬಿನ್ಗಳನ್ನು ಹೇಗೆ ಬಳಸುತ್ತದೆ ಮತ್ತು ಈ ವಿವಿಧ ಬಿನ್ಗಳು ಲಿಂಕ್ಡ್ ಲಿಸ್ಟ್ಗಳ ಹೆಡರ್ಗಳನ್ನು ಹೇಗೆ ಸಂಗ್ರಹಿಸುತ್ತವೆ ಮತ್ತು ಈ ಲಿಂಕ್ ಪಟ್ಟಿಯನ್ನು ಸಿಂಗಲ್ ಅಥವಾ ಡಬಲ್ಲಿ ಲಿಂಕ್ಡ್ ಲಿಸ್ಟ್ಗಳಾಗಿರುವುದನ್ನು ನಿಲ್ಲಿಸಿದ್ದೇವೆ ಮೆಮೊರಿಯ ಭಾಗಕ್ಕಾಗಿ ವಿನಂತಿಯು ಸಂಭವಿಸಿದಾಗ malloc ಈ ಲಿಂಕ್ ಮಾಡಲಾದ ಪಟ್ಟಿಗಳನ್ನು ಪರಿಶೀಲಿಸುತ್ತದೆ ಮತ್ತು ವಿನಂತಿಸಿದ ಮೆಮೊರಿಯ ಪ್ರಮಾಣವನ್ನು ಅವಲಂಬಿಸಿ ಆ ವಿನಂತಿಗೆ ಮೆಮೊರಿಯ ಭಾಗವನ್ನು ನಿಯೋಜಿಸುತ್ತದೆ ಇಂದು ನಾವು ಉಚಿತ ಕಾರ್ಯಗಳೊಂದಿಗೆ ಉಪನ್ಯಾಸವನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಉಚಿತ ಫಂಕ್ಷನ್ ಅನ್ನು ಆಹ್ವಾನಿಸಿದಾಗ ಏನಾಗಬಹುದು ಎಂದು ನಿಮಗೆ ತಿಳಿದಿರುವಂತೆ ಉಚಿತ ಕಾರ್ಯವು ಪಾಯಿಂಟರ್ ಅನ್ನು ತೆಗೆದುಕೊಳ್ಳುತ್ತದೆ ptmalloc ಚಂಕ್ ಅನ್ನು ಮುಕ್ತಗೊಳಿಸುತ್ತದೆ ಮತ್ತು ನಿಯೋಜಿಸಲಾದ ಭಾಗವು ಈಗ ಉಚಿತ ಚಂಕ್ ಆಗುತ್ತದೆ ಆದ್ದರಿಂದ ನಾವು ಎಂಬ ಉಚಿತ ಕಾರ್ಯದ ಬಗ್ಗೆ ವಿವರಗಳನ್ನು ನೋಡೋಣ ಆದ್ದರಿಂದ ಇದು ನಮ್ಮ ಶಾಖ ಎಂದು ಹೇಳೋಣ ಮತ್ತು ರಾಶಿಯು ವಿವಿಧ ಭಾಗಗಳನ್ನು ಒಳಗೊಂಡಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇವುಗಳು ಇರುವ ವಿವಿಧ ಭಾಗಗಳಂತೆ ಮತ್ತು ನಾವು ನಿರ್ದಿಷ್ಟ ಪಾಯಿಂಟರ್ ಅನ್ನು ಮುಕ್ತಗೊಳಿಸಲು ಬಯಸುತ್ತೇವೆ ಎಂದು ಈಗ ಹೇಳೋಣ ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದಂತೆ ಆದರೆ ಈ ನಿರ್ದಿಷ್ಟ ಪಾಯಿಂಟರ್ ವಾಸ್ತವವಾಗಿ ಶಾಖದಲ್ಲಿ ನಿಯೋಜಿಸಲಾದ ಭಾಗವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಹಂಚಿಕೆಯ ಭಾಗವು ಆ ಪ್ರದೇಶಕ್ಕೆ ಅನುಗುಣವಾಗಿ ಇರುವ ನೈಜ ಡೇಟಾವನ್ನು ಒಳಗೊಂಡಿರುತ್ತದೆ ಮತ್ತು ಕೆಲವು ನಿರ್ದಿಷ್ಟ ಮೆಟಾಡೇಟಾವನ್ನು ಸಹ ಒಳಗೊಂಡಿದೆ ಆರಂಭಿಕ ಪಾಯಿಂಟರ್ ptr ಮೊದಲು ನಾಲ್ಕು ಬೈಟ್ಗಳು ಮತ್ತು ಎಂಟು ಬೈಟ್ಗಳನ್ನು ಪ್ರಸ್ತುತಪಡಿಸಿ ಆದ್ದರಿಂದ ರಾಶಿಯನ್ನು ವಾಸ್ತವವಾಗಿ ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ನಮಗೆ ತಿಳಿದಿರುವಂತೆ ರಾಶಿಯ ಒಂದು ಭಾಗವನ್ನು ತೋರಿಸುವ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ಪರಿಗಣಿಸಿ ಈಗ ನಾವು ಈ ಉಚಿತ ಪಾಯಿಂಟರ್ ಹೇಳಿಕೆಯನ್ನು ಪರಿಗಣಿಸೋಣ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಪಾಯಿಂಟರ್ ಮೆಮೊರಿಯ ಭಾಗವಾಗಿದೆ ರಾಶಿಯಲ್ಲಿ ಇರುವ ಕೆಲವು ಪ್ರದೇಶಗಳು ನಿರ್ದಿಷ್ಟ ಪಾಯಿಂಟರ್ಗೆ ಅನುಗುಣವಾದ ಡೇಟಾ ಮತ್ತು ಇತರ ಪ್ರದೇಶಗಳು ಗಾತ್ರ ಮತ್ತು ಚಂಕ್ನ ಪ್ರಕಾರಕ್ಕೆ ಅನುಗುಣವಾದ ಕೆಲವು ಮೆಟಾಡೇಟಾ ಮತ್ತು ಇತ್ಯಾದಿ ಆದ್ದರಿಂದ ಉಚಿತ ಪಾಯಿಂಟರ್ ಅನ್ನು ಕರೆಯುವಾಗ ಸಂಭವಿಸುವ ಮೊದಲ ವಿಷಯವೆಂದರೆ ptmalloc ಉಚಿತ ಕೋಡ್ ಮೊದಲು ಉಚಿತ ಚಂಕ್ನ ಗಾತ್ರವನ್ನು 0 ಗೆ ಹೊಂದಿಸುತ್ತದೆ ಆದ್ದರಿಂದ ನೀವು ಹಿಂದಿನ ಉಪನ್ಯಾಸದಿಂದ ಸಂಗ್ರಹಿಸಬಹುದಾದಂತೆ ಮೆಟಾಡೇಟಾದಲ್ಲಿ ಚಂಕ್ನ ಗಾತ್ರವು ಇರುತ್ತದೆ ಆದ್ದರಿಂದ ಈ ಮೆಟಾಡೇಟಾವನ್ನು 0 ಗೆ ಹೊಂದಿಸಲಾಗಿದೆ ನಂತರ p ಬಿಟ್ ಅನ್ನು 0 ಗೆ ಹೊಂದಿಸಲಾಗಿದೆ ಆದ್ದರಿಂದ p ಬಿಟ್ ರಾಶಿಯಲ್ಲಿ ಇರುವ ಮುಂದಿನ ಭಾಗಕ್ಕೆ ಅನುರೂಪವಾಗಿದೆ ಮತ್ತು ಹಿಂದಿನ ಉಪನ್ಯಾಸದಿಂದ ನೀವು ಹಿಂದಿನ ಜಂಕ್ ಅನ್ನು p ಬಿಟ್ ಸಂಗ್ರಹಿಸುತ್ತದೆ ಎಂದು ನೀವು ನೆನಪಿಸಿಕೊಳ್ಳಬಹುದು ಹಂಚಿಕೆ ಅಥವಾ ಮುಕ್ತಗೊಳಿಸಲಾಗಿದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಈ ಪಾಯಿಂಟರ್ ಅನ್ನು ಆಧರಿಸಿ ptmalloc ಕೋಡ್ p ಇರುವ ಸ್ಥಳವನ್ನು ಪಡೆಯುತ್ತದೆ ಮತ್ತು ಈ ಭಾಗವು ಉಚಿತವಾಗಿದೆ ಎಂದು ಸೂಚಿಸುವ p ನ ನಿರ್ದಿಷ್ಟ ಮೌಲ್ಯವನ್ನು 0 ಗೆ ಹೊಂದಿಸುತ್ತದೆ ಕೆಲವು ವಿಧದ ಬಿನ್ಗಳನ್ನು ಒಗ್ಗೂಡಿಸುವುದು ಸಾಧ್ಯ ಆದ್ದರಿಂದ ನಾವು ಒಟ್ಟುಗೂಡಿಸುವಿಕೆಯಿಂದ ಅರ್ಥೈಸಿಕೊಳ್ಳುವುದು ಉಚಿತ ಫಂಕ್ಷನ್ ಕರೆ ಸಮಯದಲ್ಲಿ ptmalloc ಕೋಡ್ ಮೆಮೊರಿಯ ವಿವಿಧ ಪಕ್ಕದ ಉಚಿತ ಭಾಗಗಳನ್ನು ಸೇರಿಕೊಳ್ಳಬಹುದು ಉದಾಹರಣೆಗೆ ಇಲ್ಲಿ ಹಿಂದಿನ ಭಾಗವು ನಿಜವಾಗಿ ಉಚಿತವಾಗಿದೆ ಎಂದು ಹೇಳೋಣ ಮತ್ತು ಈ ಭಾಗವು ಸಹ ಉಚಿತವಾಗಿದೆ ಅಂತಹ ಸಂದರ್ಭದಲ್ಲಿ ptmalloc ಏನು ಮಾಡಬಹುದು ಎಂದರೆ ಅದು ಈ ಪಕ್ಕದ ಭಾಗಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ಮೆಮೊರಿಯ ಹೆಚ್ಚು ದೊಡ್ಡ ಉಚಿತ ಚಂಕ್ ಅನ್ನು ರೂಪಿಸುತ್ತದೆ ಆದ್ದರಿಂದ ಈ ರೀತಿಯಾಗಿ ವಿಘಟನೆಯನ್ನು ಕಡಿಮೆ ಮಾಡಬಹುದು ಈ ದೊಡ್ಡ ಉಚಿತ ಭಾಗದ ಮೊತ್ತವನ್ನು ಈಗ ಬಹುಶಃ ಇನ್ನೂ ಹೆಚ್ಚಿನ malloc ವಿನಂತಿಗಳನ್ನು ಸೇವೆ ಮಾಡಲು ಬಳಸಬಹುದು ಆದ್ದರಿಂದ ಈ ಕೋಲೆಸ್ಸಿಂಗ್ ಅನ್ನು ನಿರ್ವಹಿಸುವುದರಿಂದ ಪ್ರಸ್ತುತ ಪಿನ್ನಿಂದ ಅನ್ಲಿಂಕ್ ಮಾಡಲು ಮತ್ತು ಈ ಉಚಿತ ಚಂಕ್ನ ಗಾತ್ರವನ್ನು ಅವಲಂಬಿಸಿ ದೊಡ್ಡ ಚಂಕ್ ಅನ್ನು ಸೂಕ್ತವಾದ ಬಿನ್ನಲ್ಲಿ ಇರಿಸಲು ಸ್ವಲ್ಪ ಓವರ್ಹೆಡ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ಉಚಿತ ಫಂಕ್ಷನ್ ಕರೆ ಸಮಯದಲ್ಲಿ ಹಾಗೂ malloc ಫಂಕ್ಷನ್ ಕರೆ ಸಮಯದಲ್ಲಿ ನಾವು ನಂತರ ನೋಡಬಹುದು ಒಂದು ಪಾತ್ರವನ್ನು ವಹಿಸುತ್ತದೆ ಒಂದು ಪ್ರಮುಖ ಕಾರ್ಯವನ್ನು ಅನ್ಲಿಂಕ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅನ್ಲಿಂಕ್ ಕಾರ್ಯವು ವಿಶಿಷ್ಟವಾದ ಲಿಂಕ್ ಮಾಡಲಾದ ಪಟ್ಟಿಯ ಕಾರ್ಯಾಚರಣೆಯಾಗಿದ್ದು ಅಲ್ಲಿ ನೀವು ಡಬಲ್ ಲಿಂಕ್ ಮಾಡಲಾದ ಪಟ್ಟಿಯನ್ನು ಹೊಂದಿರುವಿರಿ ಮತ್ತು malloc ಸಮಯದಲ್ಲಿ ಅಥವಾ ಉಚಿತ ಸಮಯದಲ್ಲಿ ನೀವು ಜೋಡಣೆಯ ಸಮಯದಲ್ಲಿ ಅಥವಾ malloc ಸಮಯದಲ್ಲಿ ನೀವು ಈ ಭಾಗವನ್ನು ನಿಯೋಜಿಸಲು ಬಯಸಿದಾಗ ಲಿಂಕ್ ಮಾಡಿದ ಪಟ್ಟಿಯನ್ನು ತೆಗೆದುಹಾಕಲು ಬಯಸಿದಾಗ ನಿರ್ದಿಷ್ಟ malloc ವಿನಂತಿಗೆ ಮೆಮೊರಿಯ ಈ ಕೆಲಸದಲ್ಲಿ ಇರುವ ಪಾಯಿಂಟರ್ಗಳನ್ನು ನೀವು ಹೊಂದಿಸಬೇಕಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಫಾರ್ವರ್ಡ್ ಪಾಯಿಂಟರ್ ಮತ್ತು ಬ್ಯಾಕ್ವರ್ಡ್ ಪಾಯಿಂಟರ್ ಅನ್ನು ಸೂಕ್ತವಾಗಿ ಸರಿಪಡಿಸಬೇಕು ಆದ್ದರಿಂದ ಉದಾಹರಣೆಗೆ ನಾವು ಈ ನಿರ್ದಿಷ್ಟ ಚಂಕ್ ಅನ್ನು ನಿಯೋಜಿಸಲು ಬಯಸುತ್ತೇವೆ ನಂತರ ಹಿಂದಿನ ನೋಡ್ ಅಥವಾ ಹಿಂದಿನ ಭಾಗಗಳು ಫಾರ್ವರ್ಡ್ ಪಾಯಿಂಟರ್ ಅನ್ನು ಮುಂದಿನ ಚಂಕ್ ಫಾರ್ವರ್ಡ್ ಪಾಯಿಂಟರ್ಗೆ ಅದೇ ರೀತಿ ಮುಂದಿನ ಭಾಗಗಳು ಹಿಂದಿನ ಅವಕಾಶ ಪಾಯಿಂಟರ್ಗೆ ಪಾಯಿಂಟ್ಗಳನ್ನು ಸೂಚಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಈಗ ನಾವು ಈ ಸಣ್ಣ ಪ್ರೋಗ್ರಾಂ ಅನ್ನು ನೋಡೋಣ ಮತ್ತು ನಿಜವಾಗಿ ಏನು ತಪ್ಪಾಗಬಹುದು ಎಂಬುದನ್ನು ನೋಡೋಣ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಗ್ರಾಂನಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ ನಾವು 10 ಬೈಟ್ಗಳ ಎರಡು ಮೆಮೊರಿ ಪ್ರದೇಶಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳನ್ನು ಕ್ರಮವಾಗಿ a ಮತ್ತು b ಗೆ ಪಾಯಿಂಟರ್ಗಳಿಗೆ ನಿಯೋಜಿಸಿದ್ದೇವೆ ನಂತರ ನಾವು a ಅನ್ನು ಮುಕ್ತಗೊಳಿಸಿದ್ದೇವೆ ನಾವು b ಅನ್ನು ಮುಕ್ತಗೊಳಿಸಿದ್ದೇವೆ ಮತ್ತು ನಂತರ ನಾವು ಮತ್ತೆ a ಫೀಡ್ ಮಾಡಿದ್ದೇವೆ ಆದ್ದರಿಂದ ಗಮನಿಸಿ a ಎರಡು ಬಾರಿ ಬಿಡುಗಡೆಯಾಗಿದೆ ಆದ್ದರಿಂದ ನಿಮ್ಮ ಕಂಪೈಲರ್ಗೆ ನಿಮ್ಮ ಉಚಿತ a ಅನ್ನು ಎರಡು ಬಾರಿ ಆಹ್ವಾನಿಸಲಾಗಿದೆ ಎಂದು ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಮೊದಲು ಗಮನಿಸಿ ಎರಡನೆಯದಾಗಿ ptmalloc ಎರಡು ಮೆಮೊರಿ ಚಂಕ್ ಅನ್ನು ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೀವು ಗಮನಿಸಬಹುದು a ಎರಡು ಬಾರಿ ಬಿಡುಗಡೆಯಾಗಿದೆ ಈಗ ನಾವು ಅಂತಹ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಿದಾಗ ಆಂತರಿಕವಾಗಿ ಏನಾಗುತ್ತದೆ ಎಂದು ನೋಡೋಣ ಮೊದಲು ನಮಗೆ ತಿಳಿದಿರುವಂತೆ ಉಚಿತ a ಅನ್ನು ಆಹ್ವಾನಿಸಿದಾಗ ಮುಕ್ತವಾದ ಮೆಮೊರಿಯ ಭಾಗವನ್ನು ಲಿಂಕ್ ಮಾಡಿದ ಪಟ್ಟಿಗೆ ಸೇರಿಸಲಾಗುತ್ತದೆ ಲಿಂಕ್ ಮಾಡಿದ ಪಟ್ಟಿಯನ್ನು ಈಗ ಲಿಂಕ್ ಪಟ್ಟಿ ಪಾಯಿಂಟರ್ಗಳನ್ನು ಸೂಕ್ತವಾಗಿ ಹೊಂದಿಸಲಾಗಿದೆ ಆದ್ದರಿಂದ ಫಾರ್ವರ್ಡ್ ಪಾಯಿಂಟರ್ಗೆ ಅನುಗುಣವಾಗಿ b ಮತ್ತು b ಯ ಹಿಂಭಾಗದ ಪಾಯಿಂಟರ್ a ಗೆ ಬಿಂದುಗಳನ್ನು ಬಯಸುತ್ತದೆ ಮತ್ತು ಪ್ರತಿಯಾಗಿಯೂ ಸಹ ಈಗ ಮೂರನೆಯದಾಗಿ ಅಂತಹ ಸಂದರ್ಭದಲ್ಲಿ ನೀವು ಮತ್ತೆ ಉಚಿತವನ್ನು ಕರೆದಾಗ ಏನಾಗುತ್ತದೆ ಏಕೆಂದರೆ ptmalloc ಅನ್ನು ಎರಡನೇ ಬಾರಿಗೆ ಮುಕ್ತಗೊಳಿಸಲಾಗುತ್ತಿದೆ ಎಂದು ಗುರುತಿಸಲು ಸಾಧ್ಯವಾಗದ ಕಾರಣ ಅದು ಲಿಂಕ್ ಮಾಡಿದ ಪಟ್ಟಿಗೆ ಮೂರನೇ ನೋಡ್ ಅನ್ನು ಸೇರಿಸುತ್ತದೆ ಆದ್ದರಿಂದ ನಮ್ಮ ಲಿಂಕ್ ಮಾಡಿದ ಪಟ್ಟಿಯು ವಾಸ್ತವಿಕವಾಗಿ ಮೂರು ಅಂಶಗಳನ್ನು ಹೊಂದಿದೆ ಎಂಬುದನ್ನು ಗಮನಿಸಿ a b ಮತ್ತು a ಈಗ ಮೂಲಭೂತವಾಗಿ ಇಲ್ಲಿ ಏನಾಗುತ್ತಿದೆ ಎಂದರೆ ಈ ಎರಡು ಸ್ಥಳಗಳು ನಿಜವಾಗಿ ಒಂದೇ ಆಗಿರುತ್ತವೆ ಇದು ಮೊದಲ ಬಾರಿಗೆ ಮುಕ್ತವಾಗಿರುವ ಭಾಗಕ್ಕೆ ಅನುರೂಪವಾಗಿದೆ ಮತ್ತು ಇದು ಎರಡನೇ ಬಾರಿಗೆ ಮುಕ್ತವಾಗಿರುವ ಚಂಕ್ a ಗೆ ಅನುರೂಪವಾಗಿದೆ ಆದ್ದರಿಂದ ಈ ಎರಡು ವಾಸ್ತವವಾಗಿ ಅದೇ ಮೆಮೊರಿ ಸ್ಥಳವಾಗಿದೆ ಈಗ ಪ್ರೋಗ್ರಾಂನಲ್ಲಿನ ಸಣ್ಣ ಬದಲಾವಣೆಯನ್ನು ಪರಿಗಣಿಸಿ ಅಲ್ಲಿ ನಾವು 10 ಬೈಟ್ಗಳ ಮತ್ತೊಂದು malloc ಅನ್ನು ಆಹ್ವಾನಿಸುತ್ತೇವೆ ಮತ್ತು ನೋಡಲು ಪಾಯಿಂಟರ್ ಅನ್ನು ನಿಯೋಜಿಸುತ್ತೇವೆ ಈಗ ನಾವು ತಿಳಿದಿರುವಂತೆ malloc ಏನು ಮಾಡಬೇಕೆಂದು ಅದು ಲಿಂಕ್ ಪಟ್ಟಿಯನ್ನು ನೋಡುತ್ತದೆ ಮತ್ತು ಅದು ಲಭ್ಯವಿರುವ ಭಾಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ನಿಜವಾಗಿ ಮೊದಲ ಚಂಕ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಹೀಗಾಗಿ ನೀವು ಏನು ನೋಡುತ್ತೀರಿ ಮತ್ತು ಏನನ್ನು ನಿರೀಕ್ಷಿಸಲಾಗಿದೆ ಎಂದರೆ a ಹಾಗೂ c ಒಂದೇ ಮೆಮೊರಿ ಚಂಕ್ಗೆ ಸೂಚಿಸುತ್ತವೆ ಆದ್ದರಿಂದ ಇವೆರಡೂ ಒಂದೇ ಮೌಲ್ಯವನ್ನು ಅವುಗಳಲ್ಲಿ ಸಂಗ್ರಹಿಸುತ್ತವೆ a ಮತ್ತು c ನಡುವಿನ ವ್ಯತ್ಯಾಸವೆಂದರೆ a ಮುಕ್ತಗೊಳಿಸಲಾಗಿದೆ ಮತ್ತು ಅದು ಲಿಂಕ್ ಮಾಡಿದ ಪಟ್ಟಿಯಲ್ಲಿ ಇರುತ್ತದೆ ಮತ್ತು c ಅನ್ನು ನಿಗದಿಪಡಿಸಲಾಗಿದೆ ಮತ್ತು ಅದು ಹಂಚಿಕೆಯ ಭಾಗವಾಗಿದೆ ಆದ್ದರಿಂದ ನಾವು ಇಲ್ಲಿ ಹೊಂದಿದ್ದು ವಾಸ್ತವಿಕವಾಗಿ ನಾವು ಒಂದು ಚಂಕ್ ಅನ್ನು ಹೊಂದಿದ್ದೇವೆ ಅದು ಮುಕ್ತವಾಗಲು ಕಾನ್ಫಿಗರ್ ಮಾಡಲ್ಪಟ್ಟಿದೆ ಅದು ಚಂಕ್ ಆಗಿದೆ ಮತ್ತು ಅದೇ ಚಂಕ್ ಅನ್ನು ptmalloc ನಿಂದ ಕಾನ್ಫಿಗರ್ ಮಾಡಲಾಗಿದೆ ಮತ್ತು c ಗೆ ಹಂಚಲಾಗುತ್ತದೆ ಈಗ ನಾವು ಮಂಜೂರು ಮಾಡಿದ ಭಾಗ ಮತ್ತು ಮುಕ್ತ ಚಂಕ್ ನಡುವಿನ ವ್ಯತ್ಯಾಸವನ್ನು ನೋಡಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಮಂಜೂರು ಮಾಡಲಾದ ಭಾಗವು ಈ ರೀತಿ ಕಾಣುತ್ತದೆಯೇ ನೀವು ಹಿಂದಿನ ಮತ್ತು ಗಾತ್ರಕ್ಕೆ ಅನುಗುಣವಾದ ಮೆಟಾಡೇಟಾವನ್ನು ಹೊಂದಿದ್ದೀರಾ ಮತ್ತು n m ಮತ್ತು p ನಂತಹ ವಿವಿಧ ಬಿಟ್ಗಳನ್ನು ಹೊಂದಿದ್ದೀರಾ ಮತ್ತು ಉಚಿತ ಭಾಗವು ಮೊದಲಿನಂತೆಯೇ ಮೆಟಾಡೇಟಾವನ್ನು ಒಳಗೊಂಡಿರುವಾಗ ನೀವು ಇಲ್ಲಿ ಡೇಟಾವನ್ನು ಹೊಂದಿದ್ದೀರಿ ಹಿಂದಿನ ಚಂಕ್ ಮತ್ತು ಗಾತ್ರ ಮತ್ತು ವಿವಿಧ ಫ್ಲ್ಯಾಗ್ಗಳು ಆದರೆ ಮುಖ್ಯವಾಗಿ ನಾವು ಫಾರ್ವರ್ಡ್ ಪಾಯಿಂಟರ್ ಮತ್ತು ಬ್ಯಾಕ್ ಪಾಯಿಂಟರ್ ಅನ್ನು ಫ್ರೀ ಚಂಕ್ನಲ್ಲಿ ಹೊಂದಿದ್ದೇವೆ ಆದ್ದರಿಂದ ನಾವು ತಿಳಿದಿರುವಂತೆ ಈ ಫಾರ್ವರ್ಡ್ ಮತ್ತು ಬ್ಯಾಕ್ ಪಾಯಿಂಟರ್ ಅನ್ನು ಲಿಂಕ್ ಮಾಡಿದ ಪಟ್ಟಿಯನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಈಗ ನಾವು ಈ cdeadbeef ಮತ್ತು c4 deadbeef ನಂತಹ ಹೇಳಿಕೆಗಳನ್ನು ಹೊಂದಿದ್ದರೆ ಏನಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ಡೇಟಾವನ್ನು ಈ ಸ್ಥಳಗಳಲ್ಲಿ ಬರೆಯಲಾಗುತ್ತದೆ c ಮತ್ತು a ಮೂಲಭೂತವಾಗಿ ಒಂದೇ ಸ್ಥಳವಾಗಿದೆ ಎಂಬುದನ್ನು ಗಮನಿಸಿ c ಮತ್ತು a ಒಂದೇ ಮೆಮೊರಿ ಚಂಕ್ ಅನ್ನು ಸೂಚಿಸುತ್ತವೆ ಆದ್ದರಿಂದ ನಾವು c ಮತ್ತು c ಮತ್ತು c4 ನಂತಹ ಕಾರ್ಯಾಚರಣೆಗಳನ್ನು ಹೊಂದಿರುವಾಗ ನೀವು ಮೂಲಭೂತವಾಗಿ ಮಾಡುತ್ತಿರುವುದು ಫಾರ್ವರ್ಡ್ ಪಾಯಿಂಟರ್ ಅನ್ನು ಮಾರ್ಪಡಿಸುವುದು ಮತ್ತು ಬ್ಯಾಕ್ ಪಾಯಿಂಟರ್ ಮೂಲಭೂತವಾಗಿ ನಾವು ಇದನ್ನು ಲಿಂಕ್ ಮಾಡಲಾದ ಪಟ್ಟಿಯ ದೃಷ್ಟಿಕೋನದಿಂದ ನೋಡಿದಾಗ ನೀವು ಗಮನಿಸಬಹುದಾದ ವಿಷಯವೆಂದರೆ ನಾವು ಲಿಂಕ್ ಮಾಡಲಾದ ಪಟ್ಟಿ ಪಾಯಿಂಟರ್ಗಳನ್ನು ಮಾರ್ಪಡಿಸುತ್ತಿದ್ದೇವೆ ಆದ್ದರಿಂದ c ಮತ್ತು c4 ಮೌಲ್ಯಗಳನ್ನು ಸೂಕ್ತವಾಗಿ ಹೊಂದಿಸುವ ಮೂಲಕ ನಾವು ಈ ಫಾರ್ವರ್ಡ್ ಮತ್ತು ಬ್ಯಾಕ್ ಪಾಯಿಂಟರ್ಗಳನ್ನು ಮಾರ್ಪಡಿಸಬಹುದು ಮತ್ತು ನಾವು ನಿರ್ದಿಷ್ಟ ಪೇಲೋಡ್ ಅನ್ನು ಚಲಾಯಿಸಲು ಕೋಡ್ ಅನ್ನು ಒತ್ತಾಯಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಕಾರ್ಯಗತಗೊಳಿಸಲು ಒತ್ತಾಯಿಸಬಹುದು ಮತ್ತು ಬಳಸಿಕೊಳ್ಳಬಹುದು ಈಗ ನಾವು ಅಂತಹ ಕೋಡ್ನ ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿರುವ ಈ ನಿರ್ದಿಷ್ಟ ಉದಾಹರಣೆಯು ಒಂದು ಚಿಕ್ಕ ಕೋಡ್ ಆಗಿದ್ದು ಅದು ಡಬಲ್ ಫ್ರೀ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಪ್ರಸ್ತುತವಾಗಿರುವ ಪೇಲೋಡ್ ಅನ್ನು ಹೊಂದಿದ್ದೇವೆ ಮತ್ತು ಈ ಪೇಲೋಡ್ ಅನ್ನು ನಾವು ಮೊದಲು ನೋಡಿದಂತೆ ಕೆಲವು ಹೆಕ್ಸಾಡೆಸಿಮಲ್ ಕೋಡ್ಗಳನ್ನು ಒಳಗೊಂಡಿದೆ ಎಂದು ಭಾವಿಸೋಣ ಇವುಗಳನ್ನು ಪ್ರೊಸೆಸರ್ನಿಂದ ಅರ್ಥೈಸಬಹುದು ಮತ್ತು ಕಾರ್ಯಗತಗೊಳಿಸಬಹುದು ಈ ಪೇಲೋಡ್ನಲ್ಲಿ ನಾವು ಶೆಲ್ ಕೋಡ್ನಂತಹ ವಿವಿಧ ವಿಷಯಗಳನ್ನು ಹೊಂದಬಹುದು ಅಥವಾ ಆ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ನಾವು ಕಾರ್ಯಗತಗೊಳಿಸಲು ಬಯಸುವ ಯಾವುದೇ ಇತರ ದುರುದ್ದೇಶಪೂರಿತ ಕೋಡ್ ಆದ್ದರಿಂದ ನಾವು ಎಕ್ಸಿಕ್ಯೂಶನ್ ಅನ್ನು ಹಾಳುಮಾಡಲು ಮತ್ತು ಈ ನಿರ್ದಿಷ್ಟ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸಲು ಡಬಲ್ ಫ್ರೀ ಅನ್ನು ಹೇಗೆ ಬಳಸಬಹುದೆಂದು ನೋಡೋಣ ನಾವು ಈ ರೀತಿ ಕಾಣುವ ಪ್ರೋಗ್ರಾಂ ಅನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ನಾವು ಇಲ್ಲಿ ಏನನ್ನು ಹೊಂದಿದ್ದೇವೆ ಎಂದರೆ ನಾವು a ಮತ್ತು b ಅನ್ನು ಹೊಂದಿದ್ದೇವೆ ಅದು ಎರಡು ಮೆಮೊರಿಯ ಚಂಕ್ಗಳ ಮೂಲಕ ಸೂಚಿಸಲಾದ ಪಾಯಿಂಟರ್ಗಳನ್ನು ಪ್ರತಿ 10 ಬೈಟ್ಗಳ ಮೂಲಕ ತೋರಿಸುತ್ತದೆ ಮತ್ತು ನಂತರ ನಾವು ಮೊದಲು ಮಾಡುವುದೇನೆಂದರೆ ಈ ವಿನೋದವನ್ನು ಆಹ್ವಾನಿಸುವುದು 1 ಇದು ಕೆಲವು ಅನಿಯಂತ್ರಿತ ಕಾರ್ಯವಾಗಿದೆ ಅದು ನಮಗೆ ಮುಖ್ಯವಲ್ಲ ನಾವು ಮೊದಲು ನೋಡಿದಂತೆ ನಾವು ಡಬಲ್ ಫ್ರೀ ಅನ್ನು ಹೊಂದಿದ್ದೇವೆ ಅದು ಉಚಿತ a ನಂತರ ಉಚಿತ b ಮತ್ತು ನಂತರ ಉಚಿತ a ಮತ್ತು ನಂತರ ನಾವು malloc 10 ಗೆ ಸಮಾನವಾದ c ಅನ್ನು ಹೊಂದಿದ್ದೇವೆ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದಂತೆ ಈ c ಮತ್ತು a ಪಾಯಿಂಟರ್ಗಳನ್ನು ಹೊಂದಿದ್ದು ಅದೇ ಮೆಮೊರಿ ಚಂಕ್ ಅನ್ನು ಬಿಂದುವು ಮುಕ್ತ ಮೆಮೊರಿ ಚಂಕ್ ಆಗಿದೆ ಮತ್ತು ಆದ್ದರಿಂದ ಇದು ಲಿಂಕ್ ಲಿಸ್ಟ್ ಮ್ಯಾನೇಜ್ಮೆಂಟ್ಗೆ ಅನುಗುಣವಾದ ಫಾರ್ವರ್ಡ್ ಮತ್ತು ಬ್ಯಾಕ್ ಪಾಯಿಂಟರ್ಗಳನ್ನು ಹೊಂದಿದೆ ಹಂಚಿಕೆಯಾದ ಭಾಗ ಆದ್ದರಿಂದ ಚಂಕ್ ಅನ್ನು ನಿಗದಿಪಡಿಸಿದ ನಂತರ ನಾವು ಅವುಗಳಲ್ಲಿ ಇರುವ ಡೇಟಾವನ್ನು ಮಾರ್ಪಡಿಸಬಹುದು ಆದ್ದರಿಂದ ಇಲ್ಲಿ ನಾವು ಕೋಡ್ ಅನ್ನು ಹಾರ್ಡ್ ಕೋಡ್ ಮಾಡಿದ್ದೇವೆ ಆದರೆ ವಾಸ್ತವದಲ್ಲಿ ನೀವು scanf ಅಥವಾ ನೆಟ್ವರ್ಕ್ ಪ್ಯಾಕೆಟ್ ಅಥವಾ ವಸ್ತುಗಳ ಮೂಲಕ ಇದನ್ನು ಹೊಂದಬಹುದು ಅದರಂತೆ ನೀವು ನಿಜವಾಗಿಯೂ c ಯ ವಿಷಯಗಳನ್ನು ಮಾರ್ಪಡಿಸಬಹುದು ಆದ್ದರಿಂದ ನಾವು ಅದನ್ನು ಇಲ್ಲಿ ಮಾರ್ಪಡಿಸುವುದು ವಿನೋದ1 ಗಾಗಿ GOT ನಮೂದು ಮೈನಸ್ 12 ಆಗಿದೆ ಆದ್ದರಿಂದ ದಯವಿಟ್ಟು GOT ಪ್ರವೇಶದ ಅರ್ಥವನ್ನು ಕಂಡುಹಿಡಿಯಲು ASLR ಉಪನ್ಯಾಸಗಳನ್ನು ನೋಡಿ ಮತ್ತು c4 ಪೇಲೋಡ್ನ ವಿಳಾಸವಾಗಿದೆ ಈಗ ನಾವು ಮಾಡುತ್ತಿರುವುದು ಕೆಲವು ಅನಿಯಂತ್ರಿತ malloc ಅನ್ನು ನಾವು ಇಲ್ಲಿ ಆಹ್ವಾನಿಸುತ್ತೇವೆ ಮತ್ತು fun1 ಅನ್ನು ಆಹ್ವಾನಿಸುತ್ತೇವೆ ಆದ್ದರಿಂದ ಈಗ ಗಮನಿಸಿ fun1 ಗಾಗಿ GOT ಪ್ರವೇಶವನ್ನು ವಿಳಾಸ ಅಥವಾ fun1 ನ ಸ್ಥಳವನ್ನು ನಿರ್ಧರಿಸಲು ಬಳಸಲಾಗುತ್ತದೆ ಈಗ ನಾವು ಹೇಗಾದರೂ fun1 ಗೆ ಅನುಗುಣವಾದ GOT ನಮೂದನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾದರೆ fun1 ಅನ್ನು ಆಹ್ವಾನಿಸಿದಾಗ ಕಾರ್ಯಗತಗೊಳ್ಳುವ ಸೂಚನೆಗಳನ್ನು ಸಹ ಬದಲಾಯಿಸಲು ನಮಗೆ ಸಾಧ್ಯವಾಗುತ್ತದೆ ವಿನೋದ 1 ಗಾಗಿ GOT ನಮೂದನ್ನು ಬದಲಾಯಿಸಲು ಮತ್ತು ಅದನ್ನು ಪೇಲೋಡ್ನೊಂದಿಗೆ ಬದಲಾಯಿಸಲು ಹೋಗುತ್ತೇವೆ ಆದ್ದರಿಂದ ನಾವು ನೋಡುವುದು ಏನೆಂದರೆ ಇಲ್ಲಿ fun1 ಅನ್ನು ಆಹ್ವಾನಿಸಿದಾಗ ಅದು ಕಾರ್ಯಗತಗೊಳ್ಳುವ ಪೇಲೋಡ್ ಆಗಿರುತ್ತದೆ ಮತ್ತು ಹೀಗಾಗಿ ನಾವು ಡಬಲ್ ಫ್ರೀ ಅನ್ನು ಬಳಸಿಕೊಂಡು ವಿಧ್ವಂಸಕತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಹಂತದಿಂದ ಪ್ರಾರಂಭಿಸುತ್ತೇವೆ ಮತ್ತು ಇಲ್ಲಿ ನಾವು ನೋಡುವುದು ನಮ್ಮಲ್ಲಿ ಈ ಡಬಲ್ ಲಿಂಕ್ಡ್ ಪಟ್ಟಿ ಇದೆ ಇದರಲ್ಲಿ 3 ನಮೂದುಗಳಿವೆ a b ಮತ್ತು a ಆದರೆ ಮುಖ್ಯವಾಗಿ ನಮಗೆ ಇದು a ಮತ್ತು ಮೂಲಭೂತವಾಗಿ ಒಂದೇ ಎರಡೂ ಅವು ನಿಜವಾಗಿ ಒಂದೇ ಸ್ಥಳವಾಗಿದೆ ಆದ್ದರಿಂದ ನಾವು ಮತ್ತೆ 10 ರ malloc ಮಾಡಿದಾಗ ಮತ್ತು ನಾವು ಏನನ್ನು ಪಡೆಯುತ್ತೇವೆ ಎಂಬುದನ್ನು ನೋಡಲು ನಿರ್ದಿಷ್ಟ ಪಾಯಿಂಟರ್ ಅನ್ನು ನಿಯೋಜಿಸಿದಾಗ ಲಿಂಕ್ ಮಾಡಲಾದ ಪಟ್ಟಿಯು ಈಗ 2 ಕ್ಕೆ ಕಡಿಮೆಯಾಗುತ್ತದೆ ಮತ್ತು ನಾವು ಮುಕ್ತಗೊಳಿಸಿದ್ದೇವೆ ಮತ್ತು c ಅನ್ನು ಹೊಂದಿದ್ದೇವೆ ಮತ್ತು ಅದು ಹಂಚಿಕೆಯಾಗಿದೆ ಮತ್ತು ಎರಡೂ ಅದೇ ಮೆಮೊರಿ ಚಂಕ್ ಅನ್ನು ಸೂಚಿಸಿ ಈಗ ನಾವು c0 ಮತ್ತು c4 ಅನ್ನು ಕೆಲವು GOT ನಮೂದು ಮೈನಸ್ 12 ಗೆ ಫನ್1 ಮತ್ತು ಪೇಲೋಡ್ಗಾಗಿ ಹೊಂದಿಸುತ್ತಿದ್ದೇವೆ ಆದ್ದರಿಂದ ನಾವು ಈಗ ಈ ನಿರ್ದಿಷ್ಟ ಲಿಂಕ್ ಪಟ್ಟಿಯನ್ನು ಮುರಿಯುತ್ತಿದ್ದೇವೆ ಫಾರ್ವರ್ಡ್ ಪಾಯಿಂಟರ್ಗಳು ಎಲ್ಲಿ ಇರಬೇಕೆಂದು ನೋಡಿದಾಗ ನಾವು GOT ನಮೂದನ್ನು ಹಾಕುತ್ತಿದ್ದೇವೆ ಮತ್ತು ಬ್ಯಾಕ್ ಪಾಯಿಂಟರ್ ಇರಬೇಕಾದಲ್ಲಿ ನಾವು ಪಾಯಿಂಟರ್ ಅನ್ನು ಪೇಲೋಡ್ಗೆ ಹಾಕುತ್ತೇವೆ malloc ಇಲ್ಲಿಗೆ ಕರೆಸಿಕೊಂಡಾಗ ಈಗ ಏನಾಗಬಹುದು ಈಗ malloc ಅನ್ನು ಮತ್ತೊಮ್ಮೆ ಆಹ್ವಾನಿಸಿದಾಗ ಏನಾಗುತ್ತದೆ ಎಂದರೆ ಹಿಂದಿನ ಪಾಯಿಂಟರ್ನಲ್ಲಿರುವ ಪೇಲೋಡ್ ಅನ್ನು GOT ಪ್ರವೇಶ 12 ಗೆ ಬರೆಯಲಾಗುತ್ತದೆ ಹೀಗಾಗಿ fun1 ಅನ್ನು ಆಹ್ವಾನಿಸಿದಾಗ ಅದು ಮೊದಲು ಸಿಕ್ಕಿದ ಪ್ರವೇಶವನ್ನು ಹುಡುಕುತ್ತದೆ ಆದರೆ ವಿಳಾಸದ ನಿಜವಾದ ಮೌಲ್ಯವನ್ನು ಪಡೆಯುವ ಬದಲು fun 1 ಇದು ಮಾರ್ಪಡಿಸಿದ ವಿಳಾಸವನ್ನು ಪಡೆಯುತ್ತದೆ ಅದು ವಾಸ್ತವವಾಗಿ ಪೇಲೋಡ್ ಅನ್ನು ಸೂಚಿಸುತ್ತದೆ ಆದ್ದರಿಂದ fun1 ಅನ್ನು ಕಾರ್ಯಗತಗೊಳಿಸಿದಾಗ ಅದು ಈ ಪೇಲೋಡ್ ಆಗಿರುತ್ತದೆ ಅದು ಕಾರ್ಯಗತಗೊಳಿಸಲ್ಪಡುತ್ತದೆ ಹೀಗಾಗಿ ನಾವು ಅದನ್ನು ವಿರೂಪಗೊಳಿಸಲು ಮತ್ತು ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಈಗ ನೀವು ಯೋಚಿಸಲು ಇದು ವಿಷಯವಾಗಿದೆ ಆದ್ದರಿಂದ ಇಲ್ಲಿ ನಾವು ಹಲವಾರು malloc ಅನ್ನು ಹೊಂದಿರುವ ಪ್ರೋಗ್ರಾಂ ಅನ್ನು ಹೊಂದಿದ್ದೇವೆ ಮತ್ತು ನಮಗೆ ಮುಖ್ಯವಾದ ಈ ಕಾರ್ಯ my malicious function ಇದು ಪಾಯಿಂಟರ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ನೀವು ಇದನ್ನು ಹೇಗೆ ಬರೆಯುತ್ತೀರಿ ಎಂಬುದನ್ನು ನಿರ್ಧರಿಸಲು ನೀವು ಯೋಚಿಸಬೇಕಾದದ್ದು my malicious function ಆದ್ದರಿಂದ printf ಅನ್ನು ಇಲ್ಲಿ ಆಹ್ವಾನಿಸಿದಾಗ ಅದು ಈ ರಹಸ್ಯ ಸಂದೇಶವನ್ನು ಪರದೆಯ ಮೇಲೆ ಮುದ್ರಿಸಲಾಗುತ್ತದೆ ಆದ್ದರಿಂದ ಈ ಪರಿಹಾರದ ಬಗ್ಗೆ ಯೋಚಿಸಲು ನೀವು ವಿವಿಧ ಪಟ್ಟಿಗಳನ್ನು ಅಖಾಡ ಮತ್ತು ಶಾಖದಿಂದ ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಕುರಿತು ಯೋಚಿಸಬೇಕು ಮತ್ತು ನಂತರ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವುದು ನಿಮಗೆ ತುಂಬಾ ಕಷ್ಟವಾಗುವುದಿಲ್ಲ ಆದ್ದರಿಂದ ಡಬಲ್ ಫ್ರೀ ಎಂಬುದು malloc ದಾಳಿಯ ಒಂದು ರೂಪವಾಗಿದೆ ಹೀಪ್ ಓವರ್ಫ್ಲೋಗಳು ಹೀಪ್ ಸ್ಪ್ರೇಗಳು ಉಚಿತ ನಂತರ ಬಳಕೆ ಮತ್ತು ಇತರ ಮಾಂಸ ಮೆಟಾಡೇಟಾ ಶೋಷಣೆಗಳಂತಹ ಹಲವಾರು ಇತರ ರೂಪಗಳಿವೆ ಆದರೆ ಅವುಗಳಲ್ಲಿ ಹೆಚ್ಚಿನವು ಅದೇ ರೀತಿಯ ತತ್ವವನ್ನು ಅನುಸರಿಸುತ್ತವೆ ನಿರ್ವಹಣೆ ಉಚಿತ ಭಾಗಗಳು ಮತ್ತು ನಿಯೋಜಿಸಲಾದ ಭಾಗಗಳನ್ನು ಮೂಲಭೂತವಾಗಿ ಕುಶಲತೆಯಿಂದ ನಿರ್ವಹಿಸಲಾಗುತ್ತದೆ ಆದ್ದರಿಂದ ನಿರ್ವಹಣೆಯು ವಿರೂಪಗೊಳ್ಳುತ್ತದೆ ಮತ್ತು ಪೇಲೋಡ್ ಕಾರ್ಯಗತಗೊಳ್ಳುತ್ತದೆ ಈ ದಾಳಿಗಳಲ್ಲಿ ಹೆಚ್ಚಿನವುಗಳ ಮೇಲೆ ರಾಶಿಯ ಇತರ ಸ್ಥಳಗಳಿಂದ ಸೋರಿಕೆಯಾದ ಮಾಹಿತಿಯ ಮಾರ್ಗವನ್ನು ಕಂಡುಹಿಡಿಯಿರಿ ಆದ್ದರಿಂದ ಇದರೊಂದಿಗೆ ನಾವು ಈ ನಿರ್ದಿಷ್ಟ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ಆದ್ದರಿಂದ ರಾಶಿಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ರಾಶಿಯನ್ನು ಬಳಸಿಕೊಳ್ಳಲು ಡಬಲ್ ಉಚಿತ ದುರ್ಬಲತೆಯಂತಹ ಪ್ರೋಗ್ರಾಂನಲ್ಲಿ ನೀವು ನಿಜವಾಗಿಯೂ ದುರ್ಬಲತೆಗಳನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ಈ ಕೊನೆಯ ಎರಡು ಉಪನ್ಯಾಸಗಳಲ್ಲಿ ನಾವು ನೋಡಿದ್ದೇವೆ ಧನ್ಯವಾದಗಳು